ಮರಳಿ ಸ್ವಾಗತ ಆದ್ದರಿಂದ ಇದು ಉಪನ್ಯಾಸ ಸಂಖ್ಯೆ 49 ಮತ್ತು ನಾವು ಇಂದು ಜ್ಯಾಮಿತೀಯ ಮತ್ತು ಬೀಜಗಣಿತದ ಗುಣಾಕಾರ ಮತ್ತು ಮಾತೃಕೆಯ ಸಾಮ್ಯತೆಯ ಬಗ್ಗೆ ಮಾತನಾಡುತ್ತೇವೆ ಬೀಜಗಣಿತದ ಗುಣಾಕಾರ ಎಂದರೇನು ಆದ್ದರಿಂದ ಲ್ಯಾಂಬ್ಡಾದ ಬೀಜಗಣಿತದ ಬಹುಸಂಖ್ಯೆಯು ಅದರ ಮೂಲವಾಗಿ ಲ್ಯಾಂಬ್ಡಾದ ಗುಣಾತ್ಮಕ ಸಮೀಕರಣದ ಮೂಲವಾಗಿದೆ ಮತ್ತು ಜ್ಯಾಮಿತೀಯ ಗುಣವು ಬೇರೇನೂ ಅಲ್ಲ ಲ್ಯಾಂಬ್ಡಾದ ಐಜೆನ್ಸ್ಪೇಸ್ನ ಆಯಾಮ ಅಂದರೆ ಐಜೆನ್ವ್ಯಾಲ್ಯೂ ಲ್ಯಾಂಬ್ಡಾಕ್ಕೆ ಅನುಗುಣವಾಗಿ ರೇಖೀಯವಾಗಿ ಸ್ವತಂತ್ರವಾದ ಐಜೆನ್ವೆಕ್ಟರ್ಗಳ ಸಂಖ್ಯೆ ಈ ಲ್ಯಾಂಬ್ಡಾದ ಬಹುಸಂಖ್ಯೆಯ ಬಗ್ಗೆ ಹೇಳಲು ಈ ಎರಡು ಸಂಖ್ಯೆಗಳನ್ನು ನಾವು ಬಳಸುತ್ತೇವೆ ಏಕೆಂದರೆ ನಾವು ಹಲವಾರು ಉದಾಹರಣೆಗಳಲ್ಲಿ ಲಕ್ಷಣವನ್ನು ನೋಡಿದ್ದೇವೆ ಎಲ್ಲಾ ಐಜೆನ್ವಾಲ್ಯೂಗಳನ್ನು ಪುನರಾವರ್ತಿಸಲಾಗಿದೆ ಆದ್ದರಿಂದ ಈ ಬೀಜಗಣಿತದ ಬಹುಸಂಖ್ಯೆಯ ಸಹಾಯದಿಂದ ನಾವು ಈಗ ಪ್ರಮಾಣೀಕರಿಸಬಹುದು ಆದ್ದರಿಂದ ಬೀಜಗಣಿತದ ಗುಣಾಕಾರವು ಒಂದು ಮೂಲವನ್ನು 3 ಬಾರಿ ಪುನರಾವರ್ತಿಸಿದರೆ ಆದ್ದರಿಂದ ಅದು ನಿರ್ದಿಷ್ಟ ಮೂಲದ ಬೀಜಗಣಿತದ ಗುಣಾಕಾರ 3 ಮತ್ತು ಜ್ಯಾಮಿತೀಯ ಗುಣವು ಐಜೆನ್ಸ್ಪೇಸ್ನ ಆಯಾಮವಾಗಿರುತ್ತದೆ ಅಥವಾ ನಿರ್ದಿಷ್ಟ ಐಜೆನ್ವಾಲ್ಯೂ ಲ್ಯಾಂಬ್ಡಾಕ್ಕೆ ಅನುಗುಣವಾಗಿ ನಾವು ಹೊಂದಿರುವ ರೇಖೀಯ ಸ್ವತಂತ್ರ ವಾಹಕಗಳ ಸಂಖ್ಯೆಯಾಗಿರುತ್ತದೆ ಈ ಎರಡು ವರ್ಗೀಕರಣದೊಂದಿಗೆ ನಾವು ಮತ್ತಷ್ಟು ಮುಂದುವರಿಯುತ್ತೇವೆ ಆದರೆ ಅದಕ್ಕೂ ಮೊದಲು ಇಲ್ಲಿ ಒಂದು ಟಿಪ್ಪಣಿ ಇದೆ ಈ ಜ್ಯಾಮಿತೀಯ ಗುಣಾಕಾರವು ಯಾವಾಗಲೂ ಬೀಜಗಣಿತದ ಗುಣಕಕ್ಕಿಂತ ಕಡಿಮೆ ಅಥವಾ ಸಮಾನವಾಗಿರುತ್ತದೆ ಅದು ಒಂದು ಪ್ರಮುಖ ಫಲಿತಾಂಶವಾಗಿದ್ದು ಅದು ಔಪಚಾರಿಕವಾಗಿ ಸಾಬೀತುಪಡಿಸಬಹುದು ಆದರೆ ಇದಕ್ಕೆ ಕರ್ಣೀಕರಣದ ಇತ್ಯಾದಿಗಳ ಬಗ್ಗೆ ಸ್ವಲ್ಪ ಹೆಚ್ಚಿನ ಜ್ಞಾನದ ಅಗತ್ಯವಿರುತ್ತದೆ ನಾವು ಈಗ ಈ ಫಲಿತಾಂಶವನ್ನು ಸಾಬೀತುಪಡಿಸುವುದಿಲ್ಲ ಆದರೆ ಈ ಜ್ಯಾಮಿತೀಯ ಗುಣವು ಯಾವಾಗಲೂ ಬೀಜಗಣಿತದ ಗುಣಕಕ್ಕಿಂತ ಕಡಿಮೆ ಅಥವಾ ಸಮಾನವಾಗಿರುತ್ತದೆ ಎಂಬುದನ್ನು ನಾವು ನೆನಪಿನಲ್ಲಿಡುತ್ತೇವೆ ಅರ್ಥ ಉದಾಹರಣೆಗೆ ಒಂದು ನಿರ್ದಿಷ್ಟ ಮೂಲ ಒಂದು ನಿರ್ದಿಷ್ಟ ಐಜೆನ್ ವ್ಯಾಲ್ಯೂ ಅನುಗುಣವಾದ ಜ್ಯಾಮಿತೀಯ ಗುಣಾಕಾರಕ್ಕಿಂತ 3 ಪಟ್ಟು ಪುನರಾವರ್ತನೆಯಾಗುತ್ತದೆ ಅಂದರೆ ಅವುಗಳು ರೇಖಾತ್ಮಕವಾಗಿ ಸ್ವತಂತ್ರವಾದ ಐಜೆನ್ವೆಕ್ಟರ್ಗಳ ಸಂಖ್ಯೆ 3 ಕ್ಕಿಂತ ಹೆಚ್ಚಿರಬಾರದು ಅವುಗಳು 3 ಕ್ಕಿಂತ ಕಡಿಮೆ ಅಥವಾ ಸಮನಾಗಿರಬೇಕು ಇಲ್ಲಿ ಪರಿಸ್ಥಿತಿಗಳು ಏನೆಂಬುದನ್ನು ಮೊದಲು ನಾವು ಅನೇಕ ಉದಾಹರಣೆಗಳ ಸಹಾಯದಿಂದ ನೋಡುತ್ತೇವೆ ಆದ್ದರಿಂದ ಈ ಸಂದರ್ಭದಲ್ಲಿ ಈ ಮ್ಯಾಟ್ರಿಕ್ಸ್ನ ಐಜೆನ್ ವ್ಯಾಲ್ಯೂಗಳು ಮತ್ತು ಐಜೆನ್ವೆಕ್ಟರ್ಗಳನ್ನು ನಾವು ಕಾಣುತ್ತೇವೆ

ಆದ್ದರಿಂದ ಈ ಐಜೆನ್ಗಾಗಿ ಈ ಮ್ಯಾಟ್ರಿಕ್ಸ್ಗಾಗಿ ನಾವು ಕಳೆದ ಉಪನ್ಯಾಸದಲ್ಲಿ ಹಲವಾರು ಮ್ಯಾಟ್ರಿಕ್ಸ್ಗಳಿಗಾಗಿ ಈಗಾಗಲೇ ಲೆಕ್ಕಾಚಾರ ಮಾಡಿದ ಐಜೆನ್ ವ್ಯಾಲ್ಯೂ ಮತ್ತು ಐಜೆನ್ವೆಕ್ಟರ್ಗಳನ್ನು ಲೆಕ್ಕಾಚಾರ ಮಾಡುತ್ತೇವೆ ಆದ್ದರಿಂದ ನಾವು ಈಗ ಐಜೆನ್ವಾಲ್ಯೂಗಳ ಲೆಕ್ಕಾಚಾರದೊಂದಿಗೆ ಪರಿಚಿತರಾಗಿದ್ದೇವೆ ಇಲ್ಲಿ ಮೊದಲು ನಾವು ಈ ಕೊಟ್ಟಿರುವ ಮ್ಯಾಟ್ರಿಕ್ಸ್ನ ವಿಶಿಷ್ಟ ಸಮೀಕರಣವನ್ನು ಬರೆಯಬೇಕು ಅದು ಮತ್ತು ಈ ಮ್ಯಾಟ್ರಿಕ್ಸ್ಗಾಗಿ ನಾವು ಇಲ್ಲಿ ಈ ನಿರ್ಣಾಯಕವನ್ನು ಲೆಕ್ಕ ಹಾಕಬಹುದು ಆದ್ದರಿಂದ ನಿರ್ಣಾಯಕವು ಹಾಗೆ ಇರುತ್ತದೆ ನಾನು ಈ ಭಾಗವನ್ನು ಇಲ್ಲಿ ಬಿಟ್ಟುಬಿಡುತ್ತೇನೆ ಏಕೆಂದರೆ ಈ ಉಪನ್ಯಾಸದಲ್ಲಿ ಮುಖ್ಯವಲ್ಲ ಕಳೆದ ಉಪನ್ಯಾಸದಲ್ಲಿ ನಾವು ಈಗಾಗಲೇ ಹಲವಾರು ಉದಾಹರಣೆಗಳನ್ನು ನೋಡಿದ್ದೇವೆ ನಾವು ಏನು ಹೊಂದಿದ್ದೇವೆ ಈ ಮ್ಯಾಟ್ರಿಕ್ಸ್ನ ಈ ವಿಶಿಷ್ಟ ಸಮೀಕರಣವನ್ನು ನಾವು ಇಲ್ಲಿ 2 λ λ 2 λ 8 0 ಎಂದು ಹೊಂದಿದ್ದೇವೆ ಆದ್ದರಿಂದ ನಾವು ಈಗ ಗಮನಿಸುತ್ತಿರುವುದು ಎರಡು ವಿಭಿನ್ನ ಐಜೆನ್ ಮೌಲ್ಯಗಳು ಮತ್ತು ಒಂದು 2 ಬಾರಿ ಪುನರಾವರ್ತನೆಯಾಗುತ್ತದೆ ಅಂದರೆ λ 2 2 8 ಆದ್ದರಿಂದ ಈ ಐಜೆನ್ ವ್ಯಾಲ್ಯೂ 2 ಅನ್ನು ಎರಡು ಬಾರಿ ಪುನರಾವರ್ತಿಸಲಾಗುತ್ತದೆ ಮತ್ತು ಈ 8 ಅನ್ನು ಒಂದು ಬಾರಿ ಪುನರಾವರ್ತಿಸಲಾಗುತ್ತದೆ ಮತ್ತು ಈ ಬೀಜಗಣಿತದ ಬಹುಸಂಖ್ಯೆಯ ಬಗ್ಗೆ ನಾವು ಚರ್ಚಿಸಿದ್ದೇವೆ ಈ ಬೀಜಗಣಿತದ ಗುಣಾಕಾರ λ 2 ಈ ಐಜೆನ್ ವ್ಯಾಲ್ಯೂ 2 ಏಕೆಂದರೆ ಇದನ್ನು ಇಲ್ಲಿ 2 ಬಾರಿ ಪುನರಾವರ್ತಿಸಲಾಗುತ್ತದೆ ಆದ್ದರಿಂದ ನಾನು ಬೀಜಗಣಿತದ ಗುಣಾಕಾರ λ 2 ಮತ್ತು 2 ಬೀಜಗಣಿತದ ಗುಣಾಕಾರ 8 ಏಕೆಂದರೆ ಇದನ್ನು ಒಮ್ಮೆ ಮಾತ್ರ ಪುನರಾವರ್ತಿಸಲಾಗುತ್ತದೆ ಆದ್ದರಿಂದ ಇಲ್ಲಿ ಈ λ 8 ರ ಬೀಜಗಣಿತದ ಗುಣಾಕಾರ 1 ಆದ್ದರಿಂದ ಜ್ಯಾಮಿತೀಯ ಗುಣಾಕಾರವನ್ನು ಅನುಗುಣವಾಗಿ ವಿವರಿಸಲು ಬೀಜಗಣಿತದ ಗುಣಾಕಾರ ಮತ್ತು ಜ್ಯಾಮಿತೀಯ ಬೀಜಗಣಿತದ ಗುಣಾಕಾರವನ್ನು ಹೀಗೆ ವಿವರಿಸಲಾಗಿದೆ λ 2 ಅಥವಾ λ 8 ಗೆ ಈ ಐಜೆನ್ ವ್ಯಾಲ್ಯೂ ಗಳ ಈ ವಾಹಕಗಳ ಐಜೆನ್ ಸ್ಪೇಸ್ ವನ್ನು ನಾವು ಪಡೆಯಬೇಕು ಇದಕ್ಕೆ ಅನುಗುಣವಾದ ಐಜೆನ್ವೆಕ್ಟರ್ λ 8 ಆದ್ದರಿಂದ ಇದನ್ನು ನೆನಪಿಡಿ λ 8 ಒಮ್ಮೆ ಪುನರಾವರ್ತಿಸಲಾಗಿದೆ ಆದಾಗ್ಯೂ ಈ ಪ್ರಕರಣದಲ್ಲಿ ಈಜೆನ್ ಈಗ ಜ್ಯಾಮಿತೀಯ ಗುಣಾಕಾರವು 1 ಕ್ಕಿಂತ ಹೆಚ್ಚಿರಬಾರದು ಎಂಬ ಫಲಿತಾಂಶವನ್ನು ನಾವು ಈಗಾಗಲೇ ಹೊಂದಿದ್ದೇವೆ ಏಕೆಂದರೆ ಈ ಬೀಜಗಣಿತದ ಗುಣಾಕಾರವು λ 8 ಆಗಿದೆ 1 ಆದ್ದರಿಂದ ಈಜೆನ್ವೆಕ್ಟರ್ಗಳ ಲೆಕ್ಕಾಚಾರವಿಲ್ಲದೆ ನಾವು ಜ್ಯಾಮಿತೀಯ ಎಂದು ಹೇಳಿಕೊಳ್ಳಬಹುದು ಗುಣಾಕಾರವು 1 ಆಗಿರುತ್ತದೆ ಏಕೆಂದರೆ ಖಂಡಿತವಾಗಿಯೂ ಈ λ 8 ಗೆ ಅನುಗುಣವಾಗಿ ಒಂದು ರೇಖಾತ್ಮಕ ಸ್ವತಂತ್ರ ಐಜೆನ್ವೆಕ್ಟರ್ ಇರುತ್ತದೆ ಎರಡು ರೇಖೀಯ ಸ್ವತಂತ್ರ ಐಜೆನ್ವೆಕ್ಟರ್ಗಳು ಇರಲು ಸಾಧ್ಯವಿಲ್ಲ ಅಂದರೆ ಈ ಬೀಜಗಣಿತದ ಗುಣಾಕಾರವು ಯಾವಾಗಲೂ ಜ್ಯಾಮಿತೀಯ ಗುಣಕ್ಕಿಂತ ದೊಡ್ಡದಾಗಿದೆ ಎಂದು ಫಲಿತಾಂಶವು ಹೇಳುತ್ತದೆ ಆದ್ದರಿಂದ ಇಲ್ಲಿ ನಮಗೆ ಮೊದಲೇ ತಿಳಿದಿದ್ದರೂ ಇದು ಎರಡು ರೇಖೀಯ ಸ್ವತಂತ್ರ ವಾಹಕಗಳು ಇರಲಾರದು ಏಕೆಂದರೆ ಇದು 8 ರ ಬೀಜಗಣಿತದ ಗುಣಾಕಾರವು 1 ಆಗಿರುವುದರಿಂದ ಅದು ಒಂದೇ ಆಗಿರಬೇಕು ಮತ್ತು ಇದು ಕನಿಷ್ಠ 1 ಐಜೆನ್ವೆಕ್ಟರ್ಗಳನ್ನು ಹೊಂದಿರಬೇಕು ಏಕೆಂದರೆ ಅದು ಅಡಿಪಾಯ ಹೇಳುತ್ತದೆ ನಾವು ಈಗಾಗಲೇ ಇದನ್ನು ಹೊಂದಿದ್ದೇವೆ A λI x ಮತ್ತು ನಿರ್ಣಾಯಕವು 0 ಕ್ಕೆ ಸಮನಾಗಿರುತ್ತದೆ ನಾವು ಯಾವಾಗಲೂ ನನ್ನ್ ಟ್ರಿವಿಅಲ್ ಪರಿಹಾರವನ್ನು ಹೊಂದಿದ್ದೇವೆ ಈ ಸಮೀಕರಣಕ್ಕಾಗಿ ಇಲ್ಲಿ A λI x 0 ಆದ್ದರಿಂದ ಖಂಡಿತವಾಗಿಯೂ ಒಂದು ರೇಖಾತ್ಮಕ ಸ್ವತಂತ್ರ ಐಜೆನ್ವೆಕ್ಟರ್ ಇರುತ್ತದೆ ಆದರೆ ಎರಡು ಇರಬಾರದು ಇದನ್ನು ನಾವು ಈ ಪ್ರಕರಣದಲ್ಲಿಯೂ ನೋಡುತ್ತೇವೆ ಇಲ್ಲಿ ಇದು A λI x ಆದ್ದರಿಂದ ಇಲ್ಲಿ λ 8 ಇಲ್ಲಿ A ಯ ಕರ್ಣೀಯ ನಮೂದುಗಳಿಂದ ಕಳೆಯಲಾಗುತ್ತದೆ ಮತ್ತು ನಂತರ ನಾವು ಮತ್ತು ಬಲಗೈ ಈ ವೆಕ್ಟರ್ ಅನ್ನು ಹೊಂದಿದ್ದೇವೆ ಇದು ಪರಿಸ್ಥಿತಿ ಈ ಮ್ಯಾಟ್ರಿಕ್ಸ್ಗಾಗಿ ಸಮೀಕರಣಗಳ ವ್ಯವಸ್ಥೆಗೆ ಸಾಲು ಕಡಿಮೆಯಾದ ಎಚೆಲಾನ್ ರೂಪ ಇದು ಪಿವೋಟ್ ಅಂಶವಾಗಿದೆ ಎಂದು ನಾವು ಇಲ್ಲಿ ಗಮನಿಸುತ್ತೇವೆ ಮತ್ತು ಇಲ್ಲಿ ನಾವು ಪಿವೋಟ್ ಅಂಶವನ್ನು ಹೊಂದಿದ್ದೇವೆ ಆದ್ದರಿಂದ ಮೊದಲ ಎರಡು ಕಾಲಮ್ಗಳು ಪಿವೋಟ್ ಎಲಿಮೆಂಟ್ ಅನ್ನು ಹೊಂದಿದ್ದು ಮೂರನೇ ಕಾಲಮ್ ಪಿವೋಟ್ ಎಲಿಮೆಂಟ್ ಅನ್ನು ಹೊಂದಿರುವುದಿಲ್ಲ ಆದ್ದರಿಂದ ಇದು ಈ ವೆಕ್ಟರ್ನ ಈ ಘಟಕಕ್ಕೆ ಅನುರೂಪವಾಗಿದೆ ಮತ್ತು ನಾವು ಅದನ್ನು ಫ್ರೀ ವೇರಿಯಬಲ್ ಆಗಿ ತೆಗೆದುಕೊಳ್ಳಬಹುದು ಆದ್ದರಿಂದ ಕೇವಲ ಒಂದು ಫ್ರೀ ವೇರಿಯೇಬಲ್ ಇರುತ್ತದೆ ಅದು ಅಲ್ಲಿಂದಲೂ ಸ್ಪಷ್ಟವಾಗಿತ್ತು ಏಕೆಂದರೆ ಬೀಜಗಣಿತದ ಗುಣಾಕಾರವು ಒಂದಾಗಿತ್ತು ಮತ್ತು ಅದಕ್ಕೆ ಅನುಗುಣವಾಗಿ ನಾವು ಎರಡು ಫ್ರೀ ವೇರಿಯೇಬಲ್ ಗಳನ್ನು ಪಡೆಯಲು ಸಾಧ್ಯವಿಲ್ಲ ಆದ್ದರಿಂದ ಫ್ರೀ ವೇರಿಯೇಬಲ್ಗಳ ಸಂಖ್ಯೆಯು ರೇಖೀಯ ಸ್ವತಂತ್ರ ಸ್ವತಂತ್ರ ಐಜೆನ್ವೆಕ್ಟರ್ಗಳ ಸಂಖ್ಯೆಯನ್ನು ಹೇಳುತ್ತದೆ ಇಲ್ಲಿ ನಾವು ಎರಡು ರೇಖೀಯ ಸ್ವತಂತ್ರ ಐಜೆನ್ ವೆಕ್ಟರ್ ಹೊಂದಲು ಸಾಧ್ಯವಿಲ್ಲ ಆದ್ದರಿಂದ ಈ ಸಂದರ್ಭದಲ್ಲಿ ಕೇವಲ ಒಂದು ಫ್ರೀ ವೇರಿಯೇಬಲ್ ಇರುತ್ತದೆ ಎಂದು ನಮಗೆ ಮೊದಲೇ ತಿಳಿದಿದೆ ಎರಡು ಫ್ರೀ ವೇರಿಯೇಬಲ್ಗಳು ಇರಲು ಸಾಧ್ಯವಿಲ್ಲ ಆದ್ದರಿಂದ ಈ ಫ್ರೀ ವೇರಿಯೇಬಲ್ ಆಗಿದ್ದು ಅದನ್ನು ನಾವು ಮತ್ತೆ ಆಯ್ಕೆ ಮಾಡಬಹುದು ಅದನ್ನು ಹೊಂದಿರುವ ನಾವು ಮತ್ತು ಅನ್ನು ಗೆ ಅನುಗುಣವಾಗಿ ಲೆಕ್ಕ ಹಾಕಬಹುದು

ರೇಖೀಯವಾಗಿ ಸ್ವತಂತ್ರವಾಗಿರುವ ಏಕೈಕ ಐಜೆನ್ವೆಕ್ಟರ್ ಇದಾಗಿದೆ ಈ ಮೌಲ್ಯ ಆಲ್ಫಾವನ್ನು ತೆಗೆದುಕೊಳ್ಳುವುದರಿಂದ ನಾವು ಪಡೆಯುವ ಯಾವುದೇ ಇತರ ಐಜೆನ್ವೆಕ್ಟರ್ ಅಲ್ಲಿ ಅವರು ಈ ಅವಲಂಬಿತ ಐಜೆನ್ವೆಕ್ಟರ್ ಗಳಾಗಿದ್ದಾರೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಕೇವಲ ಒಂದು ರೇಖಾತ್ಮಕ ಸ್ವತಂತ್ರ ಐಜೆನ್ವೆಕ್ಟರ್ ಅನ್ನು ಪಡೆದುಕೊಂಡಿದ್ದೇವೆ ಮತ್ತು ಆದ್ದರಿಂದ ನಾವು ಜ್ಯಾಮಿತೀಯ ಗುಣಾಕಾರ ಎಂದು ಹೇಳುತ್ತೇವೆ ಜ್ಯಾಮಿತೀಯ ಗುಣಾಕಾರವು ರೇಖೀಯವಾಗಿ ಸ್ವತಂತ್ರವಾದ ಐಜೆನ್ವೆಕ್ಟರ್ಗಳ ಸಂಖ್ಯೆಯು ಇಲ್ಲಿ ನೀಡಲಾದ ಐಜೆನ್ ವ್ಯಾಲ್ಯೂಕ್ಕೆ ಅನುಗುಣವಾಗಿರುತ್ತದೆ λ 8 ಆದ್ದರಿಂದ ಈ λ 8 ರ ಜ್ಯಾಮಿತೀಯ ಗುಣಾಕಾರ 1 ಆದ್ದರಿಂದ ಇಲ್ಲಿ ಅದು ರೇಖೀಯವಾಗಿ ಸ್ವತಂತ್ರ ಐಜೆನ್ ವೆಕ್ಟರ್ಗಳ ಸಂಖ್ಯೆ ನಾವು ಈ ಐಜೆನ್ ವ್ಯಾಲ್ಯೂಗಳಿಗೆ ಬಂದಾಗ λ ಒಂದು ಐಜೆನ್ ವ್ಯಾಲ್ಯೂ λ 2 ಮತ್ತು ಇದನ್ನು 2 ಬಾರಿ ಪುನರಾವರ್ತಿಸಲಾಗಿದೆ ಎಂದರೆ ಈ ಬೀಜಗಣಿತದ ಬಹುಸಂಖ್ಯೆಯ ಅರ್ಥ λ 2 ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಅನುಗುಣವಾದ ಐಜೆನ್ವೆಕ್ಟರ್ಗಳಿಗೆ ಅನುಗುಣವಾದ ರೇಖೀಯ ಸ್ವತಂತ್ರ ಐಜೆನ್ವೆಕ್ಟರ್ಗಳು 2 ಇರಬಹುದು ಅಂದರೆ ನಾನು ಹೆಚ್ಚೆಂದರೆ 2 ಆದರೆ 1 ಕೂಡ ಇರಬಹುದು ನಾವು ಅವುಗಳನ್ನು ಮೊದಲೇ ಲೆಕ್ಕಾಚಾರ ಮಾಡಬೇಕು ಎಂದು ಮೊದಲೇ ತಿಳಿದಿಲ್ಲ ಏಕೆಂದರೆ ಈ ಐಜೆನ್ವಲ್ಯೂವನ್ನು ನೋಡಿದಾಗ ನಾವು ಎಷ್ಟು ಐಜೆನ್ವೆಕ್ಟರ್ಗಳು ರೇಖೀಯವಾಗಿ ಸ್ವತಂತ್ರವಾಗಿರುತ್ತವೆ ಎಂದು ಹೇಳಲು ಸಾಧ್ಯವಿಲ್ಲ ಆದರೆ ಈ 2 ರ ಗುಣಾಕಾರ 2 ಅಥವಾ ಬೀಜಗಣಿತ ಗುಣಾಕಾರ 2 ಆಗಿದ್ದರಿಂದ ನಾವು ಈಗ ಏನು ಹೇಳಬಹುದು ಮತ್ತು ನಮಗೆ ಜ್ಯಾಮಿತೀಯ ಗುಣಾಕಾರ ತಿಳಿದಿದೆ 2 ಕ್ಕಿಂತ ಕಡಿಮೆ ಅಥವಾ ಸಮನಾಗಿರುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಈಗ ರೇಖೀಯ ಸ್ವತಂತ್ರ ಐಜೆನ್ವೆಕ್ಟರ್ಗಳ ಸಂಖ್ಯೆ 1 ಆಗಿರಬಹುದು ಅಥವಾ 2 ಆಗಿರಬಹುದು ಎಂದು ನಮಗೆ ತಿಳಿದಿದೆ ನಾವು ಇದನ್ನು ಲೆಕ್ಕಾಚಾರ ಮಾಡೋಣ ಆದ್ದರಿಂದ ಈ A λI x 0 ಆದ್ದರಿಂದ ನಾವು ಈ ಸಮೀಕರಣವನ್ನು ರೇಖೀಯ ಸಮೀಕರಣದ ವ್ಯವಸ್ಥೆಯನ್ನು ಪಡೆಯುತ್ತೇವೆ ಮತ್ತು ನಂತರ ಈ ಎಚೆಲಾನ್ ರೂಪಕ್ಕೆ ಇಳಿಸುವ ಮೂಲಕ ಪಡೆಯುತ್ತೇವೆ ರೇಖೀಯ ಸಮೀಕರಣದ ವ್ಯವಸ್ಥೆಯ ಈ ಸಾಲು ಕಡಿಮೆಯಾದ ಎಚೆಲಾನ್ ರೂಪವನ್ನು ನಾವು ಬರೆದಿದ್ದೇವೆ ತದನಂತರ ಈಗ ನಾವು ಈ ನಿರ್ದಿಷ್ಟ ಪ್ರಕರಣದಲ್ಲಿ ಎಷ್ಟು ರೇಖಾತ್ಮಕ ಸ್ವತಂತ್ರ ಐಜೆನ್ವೆಕ್ಟರ್ಗಳನ್ನು ಹೊಂದಲಿದ್ದೇವೆ ಎಂಬುದನ್ನು ಗುರುತಿಸಬಹುದು ಇಲ್ಲಿ ಇದು ಈ ಸಂದರ್ಭದಲ್ಲಿ ಮೈನಸ್ 2 ಆಗಿರುವ ಪಿವೋಟ್ ಅಂಶವಾಗಿದೆ ಮತ್ತು ಕಾಲಮ್ ಸಂಖ್ಯೆ ಎರಡು ಇಲ್ಲಿ ಪಿವೋಟ್ ಹೊಂದಿಲ್ಲ ಮತ್ತು ನಮ್ಮಲ್ಲಿ ಪಿವೋಟ್ ಇಲ್ಲ ಆದ್ದರಿಂದ ಕಾಲಮ್ ಸಂಖ್ಯೆ 1 ರಲ್ಲಿ ಕೇವಲ ಒಂದು ಪಿವೋಟ್ ಇದೆ ಇಲ್ಲಿ ಮತ್ತು ಮತ್ತು ಫ್ರೀ ವೇರಿಯೇಬಲ್ಗಳಾಗಿರುತ್ತವೆ ಆದ್ದರಿಂದ ಫ್ರೀ ವೇರಿಯೇಬಲ್ಗಳು ಈಗ ಫ್ರೀ ವೇರಿಯೇಬಲ್ಗಳಾಗಿರುತ್ತವೆ ಆದ್ದರಿಂದ ನಾವು ಅವರಿಗೆ ಯಾವುದೇ ಮೌಲ್ಯವನ್ನು ನಿಯೋಜಿಸಬಹುದು ಅಂದರೆ ನಾವು ಈಗ ಎರಡು ರೇಖೀಯ ಸ್ವತಂತ್ರ ಐಜೆನ್ವೆಕ್ಟರ್ಗಳನ್ನು ಹೊಂದಲಿದ್ದೇವೆ ಏಕೆಂದರೆ ಹಲವಾರು ಫ್ರೀ ಅಸ್ಥಿರಗಳು ನಾವು ಎಷ್ಟು ರೇಖೀಯ ಸ್ವತಂತ್ರ ಐಜೆನ್ವೆಕ್ಟರ್ಗಳನ್ನು ಪಡೆಯುತ್ತೇವೆ ಎಂಬುದನ್ನು ನಿರ್ಧರಿಸುತ್ತವೆ ಈ ಸಂದರ್ಭದಲ್ಲಿ ನಾವು ಎರಡು ರೇಖೀಯ ಸ್ವತಂತ್ರ ಐಜೆನ್ವೆಕ್ಟರ್ಗಳನ್ನು ಪಡೆಯುತ್ತೇವೆ ಮತ್ತು ಅದನ್ನೇ ನಾವು ಬರೆಯುತ್ತೇವೆ ನಾವು ಈ ಎರಡು ರೇಖೀಯ ಸ್ವತಂತ್ರ ಐಜೆನ್ ವೆಕ್ಟರ್ ಅನ್ನು ಪಡೆದುಕೊಂಡಿದ್ದೇವೆ ಆದ್ದರಿಂದ ಇದು ಮತ್ತು ಇದು ಅವರು ಎಲ್ಲಿ ರೇಖೀಯವಾಗಿ ಸ್ವತಂತ್ರರು ಎಂಬುದನ್ನು ಪರಿಶೀಲಿಸಬಹುದು ಆ λ 2 ಗೆ ಅನುರೂಪವಾಗಿದೆ ಏಕೆಂದರೆ ಇದನ್ನು 2 ಬಾರಿ ಬೀಜಗಣಿತದ ಗುಣಾಕಾರವು 2 ಆಗಿತ್ತು ಈ ಬೀಜಗಣಿತದ ಗುಣಾಕಾರವು 2 ಆಗಿತ್ತು ಮತ್ತು ನಾವು ಈಗ ಜ್ಯಾಮಿತೀಯ ಗುಣವನ್ನು ಪಡೆದುಕೊಂಡಿದ್ದೇವೆ ಆದ್ದರಿಂದ ಈ ಸಂದರ್ಭದಲ್ಲಿ ಜ್ಯಾಮಿತೀಯ ಗುಣಾಕಾರವು 2 ಆಗಿದೆ ಆದ್ದರಿಂದ ನಾವು ಬೀಜಗಣಿತ ಗುಣಾಕಾರ 2 ಮತ್ತು ಜ್ಯಾಮಿತೀಯ ಗುಣಾಕಾರ 2 ಅನ್ನು ಹೊಂದಿದ್ದೇವೆ ಜ್ಯಾಮಿತಿಯು ಮತ್ತೊಮ್ಮೆ ಬೀಜಗಣಿತಕ್ಕಿಂತ ಹೆಚ್ಚಾಗಲಾರದು ಆದರೆ ಈ ಸಂದರ್ಭದಲ್ಲಿ ನಾವು ಕನಿಷ್ಟ ಸಮಾನತೆಯನ್ನು ಪಡೆದುಕೊಂಡಿದ್ದೇವೆ ಈ λ 2 ರ ಜ್ಯಾಮಿತೀಯ ಗುಣಾಕಾರವು 2 ಆಗಿದೆ ಏಕೆಂದರೆ ಈ ಲ್ಯಾಂಬ್ಡಾಕ್ಕೆ ಅನುಗುಣವಾಗಿ ನಾವು ಎರಡು ರೇಖೀಯ ಸ್ವತಂತ್ರ ಐಜೆನ್ವೆಕ್ಟರ್ಗಳನ್ನು ಹೊಂದಿದ್ದೇವೆ ಈ ಉದಾಹರಣೆ 2 ಈ A ನ ಐಜೆನ್ವೆಲ್ಯೂಗಳು ಮತ್ತು ಐಜೆನ್ವೆಕ್ಟರ್ಗಳನ್ನು ನಾವು ನಿರ್ಧರಿಸುತ್ತೇವೆ ಮತ್ತು ಈ ಸಂದರ್ಭದಲ್ಲಿ ಒಬ್ಬರು ಸುಲಭವಾಗಿ ಲೆಕ್ಕ ಹಾಕಬಹುದು ಏಕೆಂದರೆ ಇದು ಕಡಿಮೆ ತ್ರಿಕೋನ ಮ್ಯಾಟ್ರಿಕ್ಸ್ ಮತ್ತು ತ್ರಿಕೋನ ಮ್ಯಾಟ್ರಿಸಸ್ ನಾವು ಇಲ್ಲಿ ಎಲ್ಲಾ ಕರ್ಣಗಳ ಮೇಲೆ ಕರ್ಣಗಳ ಮೇಲೆ ಕುಳಿತುಕೊಳ್ಳುತ್ತೇವೆ ನಮ್ಮಲ್ಲಿ ಈ λ 2 2 3 ಇವೆ ಇವುಗಳು ಐಜೆನ್ವಾಲ್ಯೂಗಳು ಮತ್ತು ತ್ರಿಕೋನ ಮ್ಯಾಟ್ರಿಕ್ಸ್ನ ಮೂಲ ಮೌಲ್ಯಗಳು ಯಾವಾಗಲೂ ಕರ್ಣೀಯ ಅಂಶವಾಗಿದೆ ಆದ್ದರಿಂದ ನಾವು ಈ ಐಜೆನ್ವಾಲ್ಯೂಗಳನ್ನು ಹೊಂದಿದ್ದೇವೆ λ 2 2 3 ಐಜೆನ್ಸ್ಪೇಸ್ ಈಗ ನಾವು λ 2 ಗಾಗಿ ಲೆಕ್ಕಾಚಾರ ಮಾಡುತ್ತೇವೆ ಮತ್ತೊಮ್ಮೆ ನಾನು ಇಲ್ಲಿ ಹೇಳುವುದೇನೆಂದರೆ ನಾವು ಬೀಜಗಣಿತದ ಗುಣಾಕಾರವನ್ನು ತಿಳಿಯಲು ಬಯಸಿದರೆ ಅದು 2 ಕ್ಕೆ 2 ಮತ್ತು ಬೀಜಗಣಿತದ ಗುಣಾಕಾರವು 3 ಆಗಿದೆ 1 ಆದ್ದರಿಂದ ಇಲ್ಲಿ ನೀವು ಜ್ಯಾಮಿತೀಯ ಗುಣಾಕಾರವನ್ನು ಪಡೆಯಲು ಈಗ ಲೆಕ್ಕಾಚಾರ ಮಾಡಲು ಬಯಸುತ್ತೀರಿ ಇಲ್ಲಿ ಐಜೆನ್ ಸ್ಪೇಸ್ ಆದ್ದರಿಂದ A λI ಆದ್ದರಿಂದ ಇಲ್ಲಿ 2 ಅನ್ನು ಕರ್ಣೀಯ ಪ್ರವೇಶದಿಂದ ಕಳೆಯಲಾಗುತ್ತದೆ ಆದ್ದರಿಂದ ನಾವು ಅಲ್ಲಿ 0 0 ಅಲ್ಲಿ 1 ಅಲ್ಲಿ ಪಡೆಯುತ್ತೇವೆ ಆದ್ದರಿಂದ ಇದು ಈಗ ಮ್ಯಾಟ್ರಿಕ್ಸ್ A λI x 0 ಆಗಿದೆ ಆದ್ದರಿಂದ ನಾವು ಇಲ್ಲಿ ಏನನ್ನು ನೋಡುತ್ತೇವೆ ನಾವು ಇದನ್ನು ತೆಗೆದುಕೊಳ್ಳಬಹುದು ನಾವು ಸಾಲನ್ನು ಪರಸ್ಪರ ಬದಲಾಯಿಸಬಹುದು ಮತ್ತು ನಂತರ ನಾವು ಈ ಎಚೆಲಾನ್ ರೂಪವನ್ನು ಹೊಂದಿದ್ದೇವೆ ಸಾಲು ಕಡಿಮೆಯಾದ ಎಚೆಲಾನ್ ಫಾರ್ಮ್ 0 ನಾವು ಬಯಸಿದರೆ ನಾವು ಕೆಳಕ್ಕೆ ತರಬಹುದು

ನಾವು ಇಲ್ಲಿ ಈ ಎಚೆಲಾನ್ ರೂಪಕ್ಕೆ ಸುಲಭವಾಗಿ ಪರಿವರ್ತಿಸಬಹುದು ಮತ್ತು ನಂತರ 2 ಇರುತ್ತದೆ ಎಂದು ನಾವು ನೋಡುತ್ತೇವೆ ಇಲ್ಲಿ 2 ಮುಖ್ಯ ಅಂಶಗಳು ಇರುತ್ತವೆ ಆದ್ದರಿಂದ ಇದು ಪಿವೋಟ್ ಎಲಿಮೆಂಟ್ ಆಗಿರುತ್ತದೆ ಮತ್ತು ನಾವು ಈ ಎಚೆಲಾನ್ ರೂಪಕ್ಕೆ ಪರಿವರ್ತಿಸಿದಾಗ ಇದು ಪಿವೋಟ್ ಎಲಿಮೆಂಟ್ ಆಗಿರುತ್ತದೆ ಮತ್ತು ಈ ಮಧ್ಯದ ಒಂದು ಇಲ್ಲಿ ಮೊದಲ ಕಾಲಮ್ ಪಿವೋಟ್ ಮತ್ತು ಮೂರನೇ ಕಾಲಮ್ ಪಿವೋಟ್ ಅನ್ನು ಹೊಂದಿರುತ್ತದೆ ಮತ್ತು ಈ ಫ್ರೀ ವೇರಿಯೇಬಲ್ ಆಗಿರುತ್ತದೆ ಆದ್ದರಿಂದ ಈ ಫ್ರೀ ವೇರಿಯೇಬಲ್ ಆಗಿರುತ್ತದೆ ಅಂದರೆ ಕೇವಲ ಒಂದು ಫ್ರೀ ವೇರಿಯೇಬಲ್ ಮತ್ತು ನಾವು ಕೇವಲ ಒಂದು ರೇಖೀಯ ಸ್ವತಂತ್ರ ಐಜೆನ್ವೆಕ್ಟರ್ ಅನ್ನು ಪಡೆಯುತ್ತೇವೆ ಆದರೆ ಈಗ ನಾವು ಜ್ಯಾಮಿತೀಯ ಗುಣಾಕಾರವನ್ನು 1 ಎಂದು ಪಡೆದುಕೊಂಡಿದ್ದೇವೆ ನಾನು ಮೊದಲು ಹೇಳಿದಂತೆ ಈಜೆನ್ವಾಲ್ಯುಗಳಿಗಾಗಿ ಎಷ್ಟು ಐಜೆನ್ವಾಲ್ಯೂ ವೆಕ್ಟರ್ಗಳು ರೇಖೀಯವಾಗಿ ಸ್ವತಂತ್ರವಾಗಿರುತ್ತವೆ ಎಂಬುದನ್ನು ನಾವು ಮೊದಲೇ ಊಹಿಸಲು ಸಾಧ್ಯವಿಲ್ಲ ಆದ್ದರಿಂದ ನಾವು ಅವುಗಳನ್ನು ಲೆಕ್ಕ ಹಾಕಬೇಕು ಆ ಫಲಿತಾಂಶದಿಂದ ನಮಗೆ ತಿಳಿದಿರುವುದು ಬೀಜಗಣಿತದ ಗುಣಾಕಾರವು ಕಡಿಮೆ ಅಥವಾ ಸಮನಾಗಿರುತ್ತದೆ ಅಥವಾ ಜ್ಯಾಮಿತೀಯ ಗುಣಾಕಾರವು ಬೀಜಗಣಿತ ಗುಣಾಕಾರಕ್ಕಿಂತ ಕಡಿಮೆಯಾಗಿದೆ ಈ ಬೀಜಗಣಿತ ಗುಣಾಕಾರವು 2 ಆಗಿತ್ತು 2 ಹಾಗಾಗಿ ಹೆಚ್ಚೆಂದರೆ 2 ಇರುತ್ತದೆ ಎಂದು ನಮಗೆ ತಿಳಿದಿದೆ ರೇಖೀಯವಾಗಿ ಸ್ವತಂತ್ರ ಐಜೆನ್ವೆಕ್ಟರ್ಗಳು ಈ ಸಂದರ್ಭದಲ್ಲಿ ಮೂರು ರೇಖೀಯ ಐಜೆನ್ ರೇಖೀಯವಾಗಿ ಸ್ವತಂತ್ರ ಐಜೆನ್ವೆಕ್ಟರ್ಗಳು ಇರಲು ಸಾಧ್ಯವಿಲ್ಲ ಆದರೆ ಈ ಸಂದರ್ಭದಲ್ಲಿ 2 ಇರುತ್ತದೆ ಅಥವಾ ಇರುತ್ತದೆಯೇ ಎಂದು ನಮಗೆ ತಿಳಿದಿಲ್ಲ 1 ಆದ್ದರಿಂದ ನಾವು ಏನನ್ನು ಗಮನಿಸಿದ್ದೇವೆ ಹಿಂದಿನ ಉದಾಹರಣೆಯಲ್ಲಿ ಬೀಜಗಣಿತದ ಗುಣಾಕಾರವು 2 ಮತ್ತು ಜ್ಯಾಮಿತೀಯ ಗುಣವು ಕೂಡ 2 ಈ ಸಂದರ್ಭದಲ್ಲಿ ನಾವು ಬೀಜಗಣಿತ ಗುಣಾಕಾರ 2 ಅನ್ನು ಹೊಂದಿದ್ದೇವೆ ಆದರೆ ಈ ಸಂದರ್ಭದಲ್ಲಿ ಜ್ಯಾಮಿತೀಯ ಗುಣಾಕಾರವು ಕೇವಲ 1 ಆಗಿದೆ ಇಲ್ಲಿ ಜ್ಯಾಮಿತೀಯ ಗುಣಾಕಾರವು 1 ಏಕೆಂದರೆ ನಾವು 1 ರೇಖೀಯ ಸ್ವತಂತ್ರ ಐಜೆನ್ವೆಕ್ಟರ್ ಅನ್ನು ಹೊಂದಿದ್ದೇವೆ ಮತ್ತು ಬೀಜಗಣಿತದ ಗುಣಾಕಾರವು 2 ಆಗಿದೆ ಏಕೆಂದರೆ ಇದನ್ನು 2 ಅನ್ನು 2 ಬಾರಿ ಪುನರಾವರ್ತಿಸಲಾಗಿದೆ ಈ ಐಜೆನ್ಸ್ಪೇಸ್ ಆಗಿರುತದೆ ಆದ್ದರಿಂದ ಒಂದೇ ಒಂದು ಇರುತ್ತದೆ ಎಂದು ನಮಗೆ ಈಗಾಗಲೇ ತಿಳಿದಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಬೀಜಗಣಿತದ ಗುಣಾಕಾರವು ಕೇವಲ ಒಂದು ಫ್ರೀ ವೇರಿಯೇಬಲ್ ಇರುತ್ತದೆ ಎಂದು ನಮಗೆ ತಿಳಿದಿದೆ 1 ಆದ್ದರಿಂದ ನಾವು 1 ಕ್ಕಿಂತ ಹೆಚ್ಚು ರೇಖಾತ್ಮಕ ಸ್ವತಂತ್ರ ಐಜೆನ್ವೆಕ್ಟರ್ ಹೊಂದಲು ಸಾಧ್ಯವಿಲ್ಲ ಇಲ್ಲಿ ನಾವು ಇದನ್ನು ಲೆಕ್ಕಾಚಾರ ಮಾಡಿದರೆ ಆದ್ದರಿಂದ ನಾವು ಇದನ್ನು ಹೊಂದಿದ್ದೇವೆ ಮತ್ತು ನಂತರ ನಾವು ಈ ವ್ಯವಸ್ಥೆಯನ್ನು ಪರಿಹರಿಸುವಾಗ ಆದ್ದರಿಂದ ಈ ಸಂದರ್ಭದಲ್ಲಿ 2 ಪಿವೋಟ್ಗಳು ಇರುವುದನ್ನು ನಾವು ಗಮನಿಸುತ್ತೇವೆ ನಾವು ಇದನ್ನು ಕೇವಲ 0 ಕ್ಕೆ ಮಾಡಬಹುದು ಮತ್ತು ನಂತರ ಇದು ಕೂಡ ಪಿವೋಟ್ ಆಗುತ್ತದೆ ಏಕೆಂದರೆ ಇದು ಆ ಸಂದರ್ಭದಲ್ಲಿ 0 ಆಗುವುದಿಲ್ಲ ಆದ್ದರಿಂದ ನೀವು 2 ಪಿವೋಟ್ ಅಂಶಗಳನ್ನು ಹೊಂದಿರುತ್ತೀರಿ ಮತ್ತು ಈ ಸಂದರ್ಭದಲ್ಲಿ ಈ ಫ್ರೀ ವೇರಿಯೇಬಲ್ ಆಗಿರುತ್ತದೆ ಈ ಆಲ್ಫಾ ಗೆ ಅನುರೂಪವಾಗಿದೆ ಮತ್ತು ಈ 0 ಮತ್ತು ಸಹ ಮ್ಯಾಟ್ರಿಕ್ಸ್ನ ಈ ರಚನೆಯಿಂದ 0 ಆಗಿರುತ್ತದೆ ಆದ್ದರಿಂದ ನಾವು ಪರಿಹಾರವನ್ನು ಪಡೆಯುತ್ತೇವೆ ಮತ್ತು ನಿರೀಕ್ಷೆಯಂತೆ ಅಥವಾ ಈ λ 3 ಗೆ ಅನುಗುಣವಾಗಿ ಕೇವಲ ಒಂದು ರೇಖೀಯ ಸ್ವತಂತ್ರ ಐಜೆನ್ವೆಕ್ಟರ್ ಇದೆ ಆದ್ದರಿಂದ ಈ λ 3 ರ ಜ್ಯಾಮಿತೀಯ ಗುಣಾಕಾರವು 1 ಮತ್ತು ಈ ಸಂದರ್ಭದಲ್ಲಿ λ 3 ರ ಬೀಜಗಣಿತದ ಗುಣಾಕಾರವೂ 1 ಆಗಿತ್ತು ಈ ಲ್ಯಾಂಬ್ಡಾದ ಈ ಐಜೆನ್ಸ್ಪೇಸ್ನ ಆಯಾಮವನ್ನು ನಾವು ಕಾಣುವ ಇನ್ನೊಂದು ಉದಾಹರಣೆ ಇಲ್ಲಿ ಈ ವಿಶೇಷ ಮ್ಯಾಟ್ರಿಕ್ಸ್ಗೆ ಸಮವಾಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾವು ವಿಶಿಷ್ಟ ಸಮೀಕರಣವನ್ನು ಬರೆಯಬೇಕಾಗಿದೆ ಆದ್ದರಿಂದ ಅಂದರೆ A λI x 0 ಈ ಸಂದರ್ಭದಲ್ಲಿ ನಾವು ಏನನ್ನು ಗಮನಿಸುತ್ತೇವೆ ವಿಶಿಷ್ಟ ಸಮೀಕರಣ ಆದ್ದರಿಂದ ನಾವು ಈ 3 ಬೇರುಗಳನ್ನು ಹೊಂದಿದ್ದೇವೆ ಆದ್ದರಿಂದ 1 1 1 ಅಂದರೆ ಈ ಲ್ಯಾಂಬ್ಡಾದ ಈ ಬೀಜಗಣಿತದ ಗುಣಾಕಾರವು ಈಗ 1 ಕ್ಕೆ ಸಮನಾಗಿರುತ್ತದೆ 3 ಆದ್ದರಿಂದ ಇವೆಲ್ಲವೂ ನಮಗೆ ಒಂದೇ ರೀತಿಯ ಮೌಲ್ಯಗಳನ್ನು ಹೊಂದಿರುವ ಉದಾಹರಣೆಯನ್ನು ನಾವು ಹೊಂದಿದ್ದೇವೆ ಆದರೆ ಮೂರು ಬಾರಿ ಪುನರಾವರ್ತಿಸಲಾಗಿದೆ ನಾವು ಇಲ್ಲಿ ಐಜೆನ್ಸ್ಪೇಸ್ ಅನ್ನು ಲೆಕ್ಕಾಚಾರ ಮಾಡುವಾಗ ನಾವು ಈಜೆನ್ವೆಕ್ಟರ್ ಅನ್ನು ಲೆಕ್ಕಾಚಾರ ಮಾಡಬೇಕು ಆದ್ದರಿಂದ ಈ ಸಮೀಕರಣದೊಂದಿಗೆ A λI x 0 ಹಾಗಾದರೆ ಈ ಸಂದರ್ಭದಲ್ಲಿ ಏನಾಗುತ್ತದೆ ನಾವು ಇದನ್ನು A λI x 0 ಅನ್ನು ಕರ್ಣೀಯ ನಮೂದುಗಳಿಂದ ತೆಗೆದುಕೊಂಡಾಗ

ಈ ಕರ್ಣಗಳು 0 ಆಗಿರುತ್ತವೆ ಮತ್ತು ನಮ್ಮಲ್ಲಿ ಇದೊಂದು ಸರಳ ಉದಾಹರಣೆ ಇದೆ ಮತ್ತು ಈ ಸಂದರ್ಭದಲ್ಲಿ ಕೇವಲ 1 ಪಿವೋಟ್ ಇರುತ್ತದೆ ಆದ್ದರಿಂದ ಈ ಮೊದಲ ಕಾಲಮ್ ಪಿವೋಟ್ ಅನ್ನು ಹೊಂದಿರುತ್ತದೆ ಮತ್ತು ಎರಡನೆಯದು ಮತ್ತು ಮೂರನೆಯದು ಫ್ರೀ ವೇರಿಯೇಬಲ್ ಆಗಿರುತ್ತದೆ ಆದ್ದರಿಂದ ಇದು ಮುಖ್ಯ ಅಂಶವಾಗಿದೆ ಮತ್ತು ನಂತರ ಬೇರೇನೂ ಅಲ್ಲ ಆದ್ದರಿಂದ ನಮ್ಮಲ್ಲಿ ಫ್ರೀ ವೇರಿಯೇಬಲ್ ಇದೆ ಆದ್ದರಿಂದ ಎರಡು ಫ್ರೀ ವೇರಿಯೇಬಲ್ಗಳಿವೆ ಅಂದರೆ 2 ರೇಖೀಯ ಸ್ವತಂತ್ರ ಐಜೆನ್ವೆಕ್ಟರ್ಗಳು So ಆದ್ದರಿಂದ So we have ಆದ್ದರಿಂದ ನಾವು ಹೊಂದಿದ್ದೇವೆ ಇಲ್ಲಿ ಐಜೆನ್ ವ್ಯಾಲ್ಯೂ 1 ಇದನ್ನು 3 ಬಾರಿ ಪುನರಾವರ್ತಿಸಲಾಗಿದೆ ಆದ್ದರಿಂದ ಈ ಲ್ಯಾಂಬ್ಡಾದ ಬೀಜಗಣಿತದ ಗುಣಾಕಾರವು 1 ಕ್ಕೆ ಸಮನಾಗಿರುತ್ತದೆ ಮತ್ತು ಈ ಲ್ಯಾಂಬ್ಡಾದ ಜ್ಯಾಮಿತೀಯ ಗುಣವು 1 ಕ್ಕೆ ಸಮನಾಗಿರುತ್ತದೆ ಅವು 2 ರೇಖೀಯ ಸ್ವತಂತ್ರ ವೆಕ್ಟರ್ ಆದ್ದರಿಂದ ಈ ಐಜೆನ್ ಜಾಗದ ಆಯಾಮವು 2 ಅಥವಾ ಈ ಲ್ಯಾಂಬ್ಡಾದ ಜ್ಯಾಮಿತೀಯ ಗುಣಾಕಾರವು 1 ಕ್ಕೆ ಸಮಾನವಾಗಿರುತ್ತದೆ ಈ ಸಂದರ್ಭದಲ್ಲಿ ಆದ್ದರಿಂದ ಮತ್ತೊಮ್ಮೆ ಇದನ್ನು 3 ಬಾರಿ ಪುನರಾವರ್ತಿಸಲಾಯಿತು ಆದರೆ ನಾವು ಈ ಆಯಾಮವನ್ನು ಕೇವಲ 2 ಅಲ್ಲ 3 ಮತ್ತು 1 ಅಲ್ಲ ಆದರೆ ಇಲ್ಲಿ ಸಂಭವನೀಯ ಮೌಲ್ಯಗಳು 3 ಆಗಿರಬಹುದು ಇಲ್ಲಿ 2 ಆಗಿರಬಹುದು ಆದರೆ ಇದು 1 ಆಗಿರಬಹುದು ಚೆನ್ನಾಗಿ ಈ ಉದಾಹರಣೆಯಲ್ಲಿ ಮತ್ತೊಮ್ಮೆ ನಾವು ಈ ಗುರುತಿನ ಮ್ಯಾಟ್ರಿಕ್ಸ್ ಅನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಮೌಲ್ಯಮಾಪನ ಮಾಡುವುದು ತುಂಬಾ ಸರಳವಾಗಿದೆ ಆದ್ದರಿಂದ ನಾವು ಹೊಂದಿದ್ದೇವೆ ಈ A ಯ ಐಜೆನ್ಸ್ಪೇಸ್ನ ಆಯಾಮವನ್ನು ನಾವು ಮತ್ತೆ ಕಂಡುಹಿಡಿಯಲು ಬಯಸುತ್ತೇವೆ ಈ ಗುರುತಿನ ಮ್ಯಾಟ್ರಿಕ್ಸ್ಗೆ ಸಮಾನವಾಗಿರುತ್ತದೆ ಮತ್ತು ನಾವು ಅದರ ವಿಶಿಷ್ಟ ಸಮೀಕರಣವನ್ನು ಬರೆದರೆ ನಾವು ಇದನ್ನು ಪಡೆಯುತ್ತೇವೆ ಆದ್ದರಿಂದ ಮತ್ತೊಮ್ಮೆ ನಾವು ಈ ಅನ್ನು ಹೊಂದಿದ್ದೇವೆ ಇದು ಈ ಐಜೆನ್ ವ್ಯಾಲ್ಯೂದ ಬೀಜಗಣಿತದ ಗುಣಾಕಾರವು ಈಗ ಕೇವಲ 3 ಆಗಿದೆ ಈ 1 ಗೆ ಅನುಗುಣವಾಗಿ ಬೀಜಗಣಿತ ಗುಣಾಕಾರವು 3 ಮತ್ತು ನಾವು ಜ್ಯಾಮಿತೀಯ ಗುಣಾಕಾರವನ್ನು ಲೆಕ್ಕಾಚಾರ ಮಾಡಿದರೆ ಅದು ಆಸಕ್ತಿದಾಯಕವಾಗಿದೆ ಆದ್ದರಿಂದ ಐಜೆನ್ಸ್ಪೇಸ್ ಅನ್ನು ಈ ಮೂಲಕ ಲೆಕ್ಕಹಾಕಲಾಗುತ್ತದೆ A λI x 0 ಮತ್ತು ಆದ್ದರಿಂದ ನಾವು ಕರ್ಣೀಯ ನಮೂದುಗಳಿಂದ ಕಳೆಯುವಾಗ ಈ ಐಜೆನ್ ವ್ಯಾಲ್ಯೂ 1 ಆದ್ದರಿಂದ ನಾವು ಈ 0 ಮ್ಯಾಟ್ರಿಕ್ಸ್ ಅನ್ನು ಇಲ್ಲಿ ಪಡೆಯುತ್ತೇವೆ ಮತ್ತು 0 ಮ್ಯಾಟ್ರಿಕ್ಸ್ಗೆ ಸಮನಾಗಿರುತ್ತದೆ ಈ ಸಂದರ್ಭದಲ್ಲಿ ನಾವು ಈಗ ಏನನ್ನು ನೋಡುತ್ತೇವೆ ಇಲ್ಲ ಎಂದು ಇಲ್ಲಿ ಯಾವುದೇ ಪಿವೋಟ್ ಇಲ್ಲ ಇಲ್ಲಿ ಯಾವುದೇ ಪಿವೋಟ್ ಇಲ್ಲ ಮತ್ತು ಎಲ್ಲಾ ವೇರಿಯಬಲ್ಗಳು ಅವು ಫ್ರೀ ವೇರಿಯೇಬಲ್ಗಳು ಆದ್ದರಿಂದ ನಾವು ಆಯ್ಕೆ ಮಾಡಬಹುದು ನಾವು ಯಾವುದೇ ಮೌಲ್ಯವನ್ನು ನಿಯೋಜಿಸಬಹುದು ಅವರು ಇಲ್ಲಿ ಫ್ರೀ ಮತ್ತು ನಾವು ಈಗ ನೋಡಿದ ಅತ್ಯಂತ ವಿಶೇಷವಾದ ಪ್ರಕರಣವಾಗಿದೆ ಇಲ್ಲಿ ನಾವು 0 ಮ್ಯಾಟ್ರಿಕ್ಸ್ ಅನ್ನು ಮೈನಸ್ ಆಗಿ ಪಡೆದುಕೊಂಡಿದ್ದೇವೆ ಲ್ಯಾಂಬ್ಡಾ I ಮತ್ತು ನಂತರ ನಾವು ಇದನ್ನು ಮುಕ್ತವಾಗಿ ಆಯ್ಕೆ ಮಾಡುವ ಸಾಧ್ಯತೆಯನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ಇಷ್ಟಪಡುವ ಮತ್ತು ನಾವು ಅನ್ನು ತೆಗೆದುಕೊಂಡಿದ್ದೇವೆ ಏಕೆಂದರೆ ಈ ಮೂರೂ ಫ್ರೀ ವೇರಿಯಬಲ್ಗಳಾಗಿವೆ ತದನಂತರ ಇದು ಆದ್ದರಿಂದ ಈ ಸಂದರ್ಭದಲ್ಲಿ ನಾವು l ಗೆ ಅನುಗುಣವಾಗಿ ಮೂರು ರೇಖೀಯ ಸ್ವತಂತ್ರ ಐಜೆನ್ವೆಕ್ಟರ್ ಅನ್ನು ಹೊಂದಿದ್ದೇವೆ ಆದ್ದರಿಂದ ರ ಬೀಜಗಣಿತದ ಗುಣಾಕಾರವು 3 ಆಗಿತ್ತು ಮತ್ತು ಈ ಸಂದರ್ಭದಲ್ಲಿ 3 ಆಗಿರುವ ಐಜೆನ್ಸ್ಪೇಸ್ನ ಆಯಾಮವಾಗಿರುವ ಜ್ಯಾಮಿತೀಯ ಗುಣಾಕಾರವೂ ಆಗಿತ್ತು ಆದ್ದರಿಂದ ನಾವು ಈ ಉದಾಹರಣೆಯಲ್ಲಿ ನೋಡಿದ್ದೇವೆ ಇದನ್ನು 3 ಬಾರಿ ಪುನರಾವರ್ತಿಸಿದರೆ ನಾವು ಪೂರ್ಣ ಆಯಾಮವನ್ನು ಪಡೆಯುವ ಸಾಧ್ಯತೆಯಿದೆ ಇಲ್ಲಿ ಐಜೆನ್ಸ್ಪೇಸ್ನ ಆಯಾಮವು 3 ಆಗಿದೆ ಅನ್ನು ಹಲವು ಬಾರಿ ಪುನರಾವರ್ತಿಸಲಾಯಿತು ಆದರೆ ಆ ಫಲಿತಾಂಶವು 3 ಕ್ಕಿಂತ ಹೆಚ್ಚಿರಬಾರದು ಎಂದು ಹೇಳುತ್ತದೆ ಮತ್ತು ಸ್ವಾಭಾವಿಕವಾಗಿ ಇಲ್ಲಿ ಈ ಅಂಶವಿದೆ ಏಕೆಂದರೆ ಈ ಆಯಾಮಗಳು ಈಗೆ ಸೇರಿವೆ ಮತ್ತು ನಮಗೆ ಸಾಧ್ಯವಿಲ್ಲ ಆ ಅರ್ಥದಲ್ಲಿ 3 ಕ್ಕಿಂತ ಹೆಚ್ಚು ಆಯಾಮವನ್ನು ಹೊಂದಿದ್ದೇವೆ ನಾವು ಇಲ್ಲಿ ತೀರ್ಮಾನಿಸಬಹುದು ಇಲ್ಲಿ ಒಂದು ಪರಿಕಲ್ಪನೆ ಇದೆ ಇಲ್ಲಿ ಪರಿಚಯಿಸುವ ಮೆಟ್ರಿಕ್ಗಳ ಹೋಲಿಕೆ ಮತ್ತು ನಾವು ಮುಂದಿನ ಉಪನ್ಯಾಸದಲ್ಲಿ ಚರ್ಚೆಗೆ ಮುಂದುವರಿಯುತ್ತೇವೆ ಆದ್ದರಿಂದ ಒಂದು n ಅಡ್ಡ n ಮ್ಯಾಟ್ರಿಕ್ಸ್ B ಯನ್ನು n ಅಡ್ಡ n ಮ್ಯಾಟ್ರಿಕ್ಸ್ A ಗೆ ಹೋಲುತ್ತದೆ ನಾವು ಈ ಅನ್ನು ಹೊಂದಿದ್ದರೆ ನಾವು ಮ್ಯಾಟ್ರಿಕ್ಸ್ A ಮತ್ತು B ನಡುವಿನ ಸಂಬಂಧವನ್ನು ಹೊಂದಿದ್ದರೆ ನಾವು ಇದನ್ನು P ಎಂದು ಕರೆಯುತ್ತೇವೆ ಮ್ಯಾಟ್ರಿಕ್ಸ್ A ಅಥವಾ A ಮ್ಯಾಟ್ರಿಕ್ಸ್ B ಹೋಲುತ್ತದೆ ಏಕವಚನ ಮ್ಯಾಟ್ರಿಕ್ಸ್ P ಇಲ್ಲಿ ಮ್ಯಾಟ್ರಿಕ್ಸ್ ಅಸ್ತಿತ್ವದಲ್ಲಿದ್ದರೆ ಈ ಅಂದರೆ ಈ ಏಕವಚನವಲ್ಲದ ಮ್ಯಾಟ್ರಿಕ್ಸ್ P ಆದ್ದರಿಂದ P ವಿಲೋಮವು ಅರ್ಥಪೂರ್ಣವಾಗಿದೆ ನಾವು ಇಲ್ಲಿ B ಮತ್ತು A ಎಂಬ ಎರಡು ಮ್ಯಾಟ್ರಿಕ್ಗಳ ನಡುವೆ ಈ ಸಂಬಂಧವನ್ನು ಹೊಂದಿದ್ದರೆ ಗೆ ಇನ್ನೊಂದು ಮ್ಯಾಟ್ರಿಕ್ಸ್ ಅನ್ನು ನೀಡುತ್ತದೆ ಆಗ ನಾವು ಈ ಎರಡು ಒಂದೇ ಎಂದು ಕರೆಯುತ್ತೇವೆ ನಾವು ಇದೇ ರೀತಿಯ ಪದಗಳನ್ನು ಏಕೆ ಬಳಸುತ್ತೇವೆ ನಾವು ಇಂದು ಸ್ವತಃ ಪರಿಶೀಲಿಸುವ ಕೆಲವು ಗುಣಲಕ್ಷಣಗಳನ್ನು ಈ B ಮತ್ತು A ಅನೇಕ ಸಾಮಾನ್ಯ ಗುಣಲಕ್ಷಣಗಳನ್ನು ಐಜೆನ್ವಾಲ್ಯೂಗಳು ಐಜೆನ್ವೆಕ್ಟರ್ಗಳ ವಿಷಯದಲ್ಲಿ ಹಂಚಿಕೊಳ್ಳುತ್ತವೆ ಮತ್ತು ಇತರ ವಿಚಾರಗಳಿವೆ ಮತ್ತು ನಾವು ಮುಂದಿನ ಉಪನ್ಯಾಸದಲ್ಲಿ ಮುಂದುವರಿಯುತ್ತೇವೆ ಇಂದು ನಾವು A ಯನ್ನು ಹೋಲುತ್ತಿದ್ದರೆ B A ಯಂತೆಯೇ ಅದೇ ಮೌಲ್ಯಗಳನ್ನು ಹೊಂದಿದೆ ಮತ್ತು x A ನ eigenvector ಆಗಿದ್ದರೆ ಈ ಯ ಐಜೆನ್ವೆಕ್ಟರ್ ಅದಕ್ಕೆ ಅನುಗುಣವಾಗಿರುತ್ತದೆ ಐಜೆನ್ವೆಲ್ಯು ಆದ್ದರಿಂದ ನಾವು ಒಂದರ ಐಜೆನ್ವೆಲ್ಯುಗಳನ್ನು ಮತ್ತು ಐಜೆನ್ವೆಕ್ಟರ್ ಅನ್ನು ತಿಳಿದಿದ್ದರೆ ನಾವು ಇನ್ನೊಬ್ಬರ ಐಜೆನ್ವೆಲ್ಯುಗಳನ್ನು ಪಡೆಯಬಹುದು ವಾಸ್ತವವಾಗಿ ಅವುಗಳು ಒಂದೇ ರೀತಿಯ ಐಜೆನ್ವಾಲ್ಯುಗಳನ್ನು ಹೊಂದಿವೆ ಮತ್ತು ಐಜೆನ್ವೆಕ್ಟರ್ ಕೂಡ ಕೇವಲ ಐಜೆನ್ವೆಲ್ಯು ಅನ್ನು ನಾವು ಈಗಾಗಲೇ ಇದೇ ರೀತಿಯ t ವ್ಯಾಖ್ಯಾನದಲ್ಲಿ ಪರಿಚಯಿಸಿದ್ದೇವೆ ಆದ್ದರಿಂದ ನಾವು ಈ ಲ್ಯಾಂಬ್ಡಾವನ್ನು ಈ ಮ್ಯಾಟ್ರಿಕ್ಸ್ A ಯ ಐಜೆನ್ವಾಲ್ಯೂ ಎಂದು ಹೇಳೋಣ ಮತ್ತು Aಗೆ ಹೋಲುತ್ತದೆ ನಾವು B ಮ್ಯಾಟ್ರಿಕ್ಸ್ ಅನ್ನು ಹೊಂದಿದ್ದೇವೆ ಆದ್ದರಿಂದ ಈ A ಗಾಗಿ ನಾವು ಹೊಂದಿರುವ ಮೊದಲ ಸಂಬಂಧ x ಎಂಬುದು ಐಜೆನ್ವೆಕ್ಟರ್ ಮತ್ತು λ ಐಜೆನ್ವೆಲ್ಯು ನಮಗೆ ಈ ತಿಳಿದಿರುವ ಸಂಬಂಧ ಮತ್ತು ನಾವು ಈಗ ಏನು ಮಾಡುತ್ತೇವೆ ನಾವು ಇಲ್ಲಿ ಈ ನಿಂದ ಗುಣಿಸುತ್ತೇವೆ ಆದ್ದರಿಂದ ನಾವು ಬಲಗೈಯಲ್ಲಿ P P ಮ್ಯಾಟ್ರಿಕ್ಸ್ ಅನ್ನು ಹೊಂದಿದ್ದೇವೆ ಅಲ್ಲಿ ನಾವು ಹೋಲಿಕೆಯ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ನಮ್ಮಲ್ಲಿ ಇದೆ ಮತ್ತು ಇಲ್ಲಿ ಕೂಡ ಇದೆ ಆದ್ದರಿಂದ ಲ್ಯಾಂಬ್ಡಾ ಸ್ಥಿರವಾಗಿರುತ್ತದೆ ನಾವು ಅಲ್ಲಿ x ಅನ್ನು ಹೊಂದಿದ್ದೇವೆ ತದನಂತರ ನಾವು ಏನು ಮಾಡುತ್ತೇವೆ ನಾವು ಇಲ್ಲಿ ಲ್ಯಾಂಬ್ಡಾ x ಅದೇ A ಅನ್ನು ಮತ್ತೆ ನಾವು ಈ ಗುರುತಿನ ಮ್ಯಾಟ್ರಿಕ್ಸ್ ಅನ್ನು ಪರಿಚಯಿಸಿದ್ದೇವೆ ಎಂಬುದು B ನ ಐಜೆನ್ವೆಲ್ಯೂ ಮತ್ತು ಅದಕ್ಕೆ ಅನುಗುಣವಾದ ಐಜೆನ್ವೆಕ್ಟರ್ ಆಗಿದೆ ಈ ಮೊದಲ ಫಲಿತಾಂಶ A ಮತ್ತು B ಯಲ್ಲಿ ನಾವು ಈಗಾಗಲೇ ನೋಡಿದ ಇನ್ನೊಂದು ಫಲಿತಾಂಶವು ಚದರ ರೀತಿಯ ಮೆಟ್ರಿಕ್ಸ್ ಆಗಿದ್ದು ನಂತರ ಅವುಗಳು ಒಂದೇ ರೀತಿಯ ಬಹುಪದೀಯತೆಯನ್ನು ಹೊಂದಿವೆ ಆದ್ದರಿಂದ ಅಂತಿಮವಾಗಿ ಅವರು ಈಗಾಗಲೇ ಅದೇ ಮೌಲ್ಯವನ್ನು ಹೊಂದಿದ್ದಾರೆ ಎಂದು ನಾವು ಈಗಾಗಲೇ ನೋಡಿದ್ದೇವೆ ಆದ್ದರಿಂದ ನಾವು ಒಂದೇ ಐಜೆನ್ವಾಲ್ಯುಗಳನ್ನು ಹೊಂದಿದ್ದರೆ ಅವುಗಳ ಅರ್ಥವು ಒಂದೇ ರೀತಿಯ ಬಹುಪದವನ್ನು ಹೊಂದಿರುತ್ತದೆ ಆದರೆ ಇದು ಅದನ್ನು ನೋಡುವ ಇನ್ನೊಂದು ಮಾರ್ಗವಾಗಿದೆ So we take ಆದ್ದರಿಂದ ನಾವು ತೆಗೆದುಕೊಳ್ಳುತ್ತೇವೆ ಈ ನ ನಿರ್ಣಾಯಕವು ಗೆ ಸಮನಾಗಿರುವುದನ್ನು ನಾವು ನೋಡಿದ್ದೇವೆ ಆದ್ದರಿಂದ ಅವುಗಳು ಒಂದೇ ರೀತಿಯ ಬಹುಪದವನ್ನು ಹೊಂದಿವೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಈ A ಮತ್ತು B ಗಳು ಒಂದೇ ರೀತಿಯ ಮೌಲ್ಯಗಳನ್ನು ಹೊಂದಿರುತ್ತವೆ ಎಂದು ನಾವು ಮತ್ತೊಮ್ಮೆ ಹೇಳಬಹುದು ಮತ್ತು ಹಿಂದಿನ ಸ್ಲೈಡ್ನಲ್ಲಿ ನಾವು ಇಲ್ಲಿ ಐಜೆನ್ವೆಕ್ಟರ್ಗಳ ಸಂಬಂಧವನ್ನು ನೋಡಿದ್ದೇವೆ ಸಾರಂಶಕ್ಕೆ ಬಂದರೆ ಈ ಉಪನ್ಯಾಸದಲ್ಲಿ ನಾವು ಬೀಜಗಣಿತದ ಬಹುಸಂಖ್ಯೆಯ ಬಗ್ಗೆ ಮಾತನಾಡಿದ್ದೇವೆ ಮತ್ತು ಅದು ಐಜೆನ್ವಾಲ್ಯೂ ಸಂಭವಿಸುವ ಸಂಖ್ಯೆಯನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಮತ್ತು ಜ್ಯಾಮಿತೀಯ ಗುಣಾಕಾರವನ್ನು ನಾವು ನೋಡಿದ್ದೇವೆ ಅದು ಆ ಐಜೆನ್ ವ್ಯಾಲ್ಯೂಗೆ ಸಂಬಂಧಿಸಿದ ರೇಖೀಯ ಸ್ವತಂತ್ರ ಸ್ವತಂತ್ರ ಐಜೆನ್ ವೆಕ್ಟರ್ಗಳ ಸಂಖ್ಯೆಯಾಗಿದೆ ಮತ್ತು ಯಾವಾಗಲೂ ಜ್ಯಾಮಿತೀಯ ಗುಣಾಕಾರವು ಬೀಜಗಣಿತದ ಬಹುಸಂಖ್ಯೆಗೆ ಸಮನಾಗಿರುತ್ತದೆ ಮತ್ತು ನಾವು ಇದೇ ರೀತಿಯ ಮಾತೃಕೆಗಳ ಬಗ್ಗೆ ಮಾತನಾಡಿದ್ದೇವೆ ಅಂದರೆ B ಮತ್ತು A ಅನ್ನು ಪರಸ್ಪರ ಹೋಲುತ್ತದೆ ಎಂದು ಕರೆಯುತ್ತಾರೆ ಅವುಗಳು ಒಂದೇ ರೀತಿಯ ಮಾತೃಕೆಗಳು ನಾವು ಈ ಸಂಬಂಧವನ್ನು ಹೊಂದಿದ್ದರೆ ಕೆಲವು ವಿಲೋಮ ಮ್ಯಾಟ್ರಿಕ್ಸ್ P ಗಾಗಿ ಈ ಉಪನ್ಯಾಸಗಳನ್ನು ತಯಾರಿಸಲು ಬಳಸುವ ಉಲ್ಲೇಖಗಳು ಮತ್ತು ನಿಮ್ಮ ಗಮನಕ್ಕೆ ಧನ್ಯವಾದಗಳು